ವಿದ್ಯುತ್ ಕ್ಷೇತ್ರ ಎಂದರೇನು ಕೂಲಂಬ್ನ ಬಲ ಅಂದರೆ ಏನು ಮತ್ತು ವಿಭಿನ್ನ ಚಾರ್ಜ್ಗಳು ಪರಸ್ಪರ ಹೇಗೆ ಸಂವಹನ ನಡೆಸುತ್ತವೆ ನಿರ್ದಿಷ್ಟವಾಗಿ ನಾವು ಕಲಿತಿದ್ದೇವೆ ಚಾರ್ಜ್ q1 ಮತ್ತೊಂದು ಚಾರ್ಜ್ q2 ಇದ್ದರೆ ಮತ್ತು ಅವುಗಳ ನಡುವಿನ ಅಂತರವು r12 ಆಗಿದೆ ನಂತರ ಅವುಗಳ ನಡುವಿನ ಬಲ ಚಾರ್ಜ್ 1 ರ ಮೇಲಿನ ಬಲವನ್ನು 1 ಭಾಗಿಸು 4π0 q1 q2 ಭಾಗಿಸು r12 ವರ್ಗ ಮೂಲಕ ನೀಡಲಾಗುತ್ತದೆ ಎಂದು ಹೇಳೋಣ ಇಲ್ಲಿ r12 ಮೈನಸ್ ಚಿಹ್ನೆಯೊಂದಿಗೆ ಯುನಿಟ್ ವೆಕ್ಟರ್ ಆಗಿದೆ ಅಥವಾ ನಾವು ಇದನ್ನು 1 ಭಾಗಿಸು 4π0 ಗುಣಿಸು q1 q2 ಭಾಗಿಸು r12 ಸ್ಕ್ವೇರ್ ಮತ್ತು ವೆಕ್ಟರ್ r 2 ರಿಂದ 1 ರವರೆಗೆ ಎಂದು ಇನ್ನೂ ಉತ್ತಮವಾಗಿ ಬರೆಯುತ್ತೇವೆ ಇದು 2 ರಿಂದ 1 ರವರೆಗೆ r ಆಗಿದೆ ಮತ್ತು ಇದು ಎಲ್ಲಾ ವಿಕರ್ಷಣ ಮತ್ತು ಆಕರ್ಷಕ ಶಕ್ತಿಗಳನ್ನು ಒಳಗೊಂಡಿದೆ F1 14π0q1q2r122r1214π0q1q2r123r21 ಈಗ ನಾವು ಕಲಿತ ಇನ್ನೊಂದು ವಿಷಯವೆಂದರೆ ಈ F ಬಲ 1r2 ಅನ್ನು ಅವಲಂಬಿಸಿದೆ ಎಂದು ಪ್ರಾಯೋಗಿಕವಾಗಿ ಪರಿಶೀಲಿಸುವುದು ಹೇಗೆ ಇಂದಿನ ಉಪನ್ಯಾಸದಲ್ಲಿ ನಾವು ವಿದ್ಯುತ್ ಕ್ಷೇತ್ರ ಎಂಬ ಹೊಸ ಆಲೋಚನೆಯನ್ನು ಪರಿಚಯಿಸಲು ಬಯಸುತ್ತೇವೆ ಸ್ಥಾಯೀವಿದ್ಯುತ್ತಿನ ಪರಿಸ್ಥಿತಿಯೊಂದಿಗೆ ವ್ಯವಹರಿಸುವಾಗ ಚಾರ್ಜ್ಗಳ ಮೇಲಿನ ಶಕ್ತಿಗಳಿಗೆ ಸಂಬಂಧಪಟ್ಟಂತೆ ವಿದ್ಯುತ್ ಕ್ಷೇತ್ರದ ವಿವರಣೆ ಮತ್ತು ಕೂಲಂಬ್ನ ಬಲವು ನೇರವಾಗಿ ಎರಡು ಚಾರ್ಜ್ಗಳ ನಡುವೆಯೇ ಇರುತ್ತದೆ ಆದರೆ ಇದು ಪರಿಕಲ್ಪನಾತ್ಮಕವಾಗಿ ಮುನ್ನಡೆ ಎಂದು ನಾವು ನಂತರ ನೋಡುತ್ತೇವೆ ಅದರ ಬಗ್ಗೆ ಸ್ವಲ್ಪ ಮಾತನಾಡೋಣ ಚಾರ್ಜ್ ವಿತರಣೆಯನ್ನು ನೋಡೋಣ ಮತ್ತು ದೂರದಲ್ಲಿರುವ ಚಾರ್ಜ್ q ನಲ್ಲಿ ಬಲವನ್ನು ಅನ್ವಯಿಸಲಾಗುತ್ತದೆ ಹಿಂದಿನ ಸಲ ಈ ಬಲವನ್ನು dV ಭಾಗಿಸು r ಮೈನಸ್ r ಪ್ರೈಮ್ ಕ್ಯೂಬ್ಡ್ ಮತ್ತು q ನ ಮೇಲೆ ಕಾರ್ಯನಿರ್ವಹಿಸುವ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ρr ಮೂಲಕ ನೀಡಲಾಗಿದೆ Fq4π0dVr r2ρr ಹಿಂದಿನ ಉಪನ್ಯಾಸದಲ್ಲಿ ನಾವು ಕಲಿತದ್ದು ಆಂತರಿಕ ಚಾರ್ಜ್ ವಿತರಣೆಯನ್ನು ನೀಡಲಾಗಿದೆ ಇದು ರೋ ಆರ್ ಪ್ರೈಮ್ ಎಂದು ಹೇಳೋಣ ಮತ್ತು ನಾನು ದೂರದಲ್ಲಿರುವ ಚಾರ್ಜ್ q ನಲ್ಲಿ ಬಲವನ್ನು ಲೆಕ್ಕ ಹಾಕುತ್ತಿದ್ದೇನೆ ಆದ್ದರಿಂದ ನಾವು ನಿರ್ದೇಶಾಂಕ ವ್ಯವಸ್ಥೆಯನ್ನು ಮಾಡೋಣ ಇದು ವೆಕ್ಟರ್ r ನಲ್ಲಿದೆ ಮತ್ತು ಈ ವೆಕ್ಟರ್ ಅನ್ನು r ಪ್ರೈಮ್ ದಿಂದ ನೀಡಲಾಗುತ್ತದೆ ಇಲ್ಲಿಂದ ಇಲ್ಲಿಗೆ ಇರುವ ದೂರವು ಈ ವೆಕ್ಟರ್ r ಮೈನಸ್ r ಪ್ರೈಮ್ ಆಗಿದೆ ನಂತರ q ಮೇಲಿನ ಬಲವು 1 ಭಾಗಿಸು 4π0 ಗೆ ಸಮನಾಗಿರುತ್ತದೆ ಈ ಚಾರ್ಜ್ q ರಿಂದ ನಾನು ಇಲ್ಲಿ q ಅನ್ನು ಇಡುತ್ತೇನೆ ಏಕೀಕರಣದ ಪರಿಮಾಣ ಇಂಟೆಗ್ರಾಲ್ ρrr r ಭಾಗಿಸು ಮಾಡ್ಯುಲಸ್ r r ನ ಘನ ಗಮನಿಸಿ ಇಲ್ಲಿ ಈ ಪ್ರಮಾಣವು ವಾಸ್ತವವಾಗಿ 1r ಚದರ ಅಥವಾ 1 ಚಾರ್ಜ್ ಗಳ ನಡುವಿನ ಅಂತರದ ವರ್ಗ ನಾನು ಇದನ್ನು ಇಂಟೆಗ್ರಾಟ್ ಮಾಡಿದಾಗ ಪ್ರತಿ ಸಣ್ಣ ವಿತರಣೆಯಿಂದಾಗಿ ನಾನು ಬಲವನ್ನು ಲೆಕ್ಕಾಚಾರ ಮಾಡುವಾಗ ಇಲ್ಲಿ ಸಣ್ಣ ಚಾರ್ಜ್ ಮತ್ತು ಅದನ್ನು ಕೂಡಿಸುವುದು ಇದು ಸೂಪರ್ಪೋಸಿಷನ್ ತತ್ವವಾಗಿತ್ತು ಅದನ್ನು ನಾವು ಮೊದಲೇ ಕಲಿತಿದ್ದೇವೆ ನಾವು ಈಗ ಕೇಳುವ ಪ್ರಶ್ನೆಯೆಂದರೆ ಬಲವನ್ನು ಕಂಡುಹಿಡಿಯಲು ನನಗೆ ಯಾವಾಗಲೂ ಇತರ ಚಾರ್ಜ್ ಅಗತ್ಯವಿದೆಯೇ ಅಥವಾ ಇದು ಮೂಲ ಚಾರ್ಜ್ ವಿತರಣೆಯು ಸ್ವತಃ ಜಾಗದಲ್ಲಿ ಏನನ್ನಾದರೂ ಮಾಡುತ್ತದೆಯೇ ಇದರಿಂದಾಗಿ ಇತರ ಚಾರ್ಜ್ q ಒಂದು ಬಲವನ್ನು ಅನುಭವಿಸುತ್ತದೆ ಅದನ್ನು ನಾವು ಅರ್ಥಮಾಡಿಕೊಳ್ಳೋಣ Fq4π0dVr r3ρrr r ನಾವು ಈಗ ಹೇಳಲು ಹೊರಟಿರುವುದು ಇಲ್ಲಿ ನೀಡಲಾದ ಚಾರ್ಜ್ ವಿತರಣೆಯು ರೊ r ಪ್ರೈಮ್ ಅದರ ಸುತ್ತಲೂ ಒಂದು ಕ್ಷೇತ್ರವನ್ನು ಸೃಷ್ಟಿಸುತ್ತದೆ ಅಂದರೆ ಅದು ಅದರ ಸುತ್ತಲೂ ಏನನ್ನಾದರೂ ಅಸ್ಪಷ್ಟಗೊಳಿಸುತ್ತದೆ ಇದು ಅದರ ಸುತ್ತಲೂ ಸಾಕಷ್ಟು ಗೆರೆಗಳನ್ನು ಸೃಷ್ಟಿಸುತ್ತದೆ ಹಾಗಾಗಿ ನಾನು ಎಲ್ಲೋ ಒಂದು ಚಾರ್ಜ್ ಅನ್ನು ಹಾಕಿದರೆ ನಾನು ವಿದ್ಯುತ್ ಕ್ಷೇತ್ರವೆಂದು ಕರೆಯಲು ಹೊರಟಿರುವ ಯಾವುದನ್ನಾದರೂ ನಾನು ರಚಿಸಿದ್ದೇನೆ ಇದರ ಮೇಲೆ ಒಂದು ಬಲವನ್ನು ಅನ್ವಯಿಸಲಾಗುತ್ತದೆ ಆದ್ದರಿಂದ ಚಾರ್ಜ್ ವಿತರಣೆಗಳು ತನ್ನ ಸುತ್ತಲೂ ವಿದ್ಯುತ್ ಕ್ಷೇತ್ರವನ್ನು ರಚಿಸುತ್ತವೆ ಮತ್ತು ನಾನು ಅದನ್ನು r ನಲ್ಲಿ E ವೆಕ್ಟರ್ ಮೂಲಕ ಸೂಚಿಸಲಿದ್ದೇನೆ ಆದ್ದರಿಂದ ಚಾರ್ಜ್ q ಅನ್ನು ಈ ಕ್ಷೇತ್ರದಲ್ಲಿ ಇರಿಸಿದಾಗ ಈ ಚಾರ್ಜ್ ಮೇಲಿನ ಬಲವನ್ನು q ಬಾರಿ E ಎಂದು ನೀಡಲಾಗುತ್ತದೆ ಗಮನಿಸಿ ನಾವು ಹೇಳುತ್ತಿರುವುದು ಈ ಚಾರ್ಜ್ ಇಲ್ಲದಿದ್ದರೂ ಸಹ ಮೂಲ ಚಾರ್ಜ್ ವಿತರಣೆಯ ಉಪಸ್ಥಿತಿಯಿಂದಾಗಿ ಒಳಗೆ ಒಂದು ಕ್ಷೇತ್ರವನ್ನು ರಚಿಸಲಾಗಿದೆ ಕ್ಷೇತ್ರದ ಪ್ರಕಾರ ನಾವು ಪ್ರತಿ ಹಂತದಲ್ಲೂ ವೆಕ್ಟರ್ ಇದೆ ಎಂದು ಅರ್ಥೈಸುತ್ತೇವೆ ಪ್ರತಿ ಹಂತದಲ್ಲೂ ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ಸೂಚಿಸುವ ವೆಕ್ಟರ್ ಇರುತ್ತದೆ ಮತ್ತು ನಾನು ಇದಕ್ಕೆ ಹೆಚ್ಚುವರಿ ಚಾರ್ಜ್ ಅನ್ನು ಹಾಕಿದಾಗ ಅದು ಒಂದು ಬಲವನ್ನು ಸೃಷ್ಟಿಸುತ್ತದೆ FqE ಈಗ q ನಲ್ಲಿ ಬಲವನ್ನು ಲೆಕ್ಕಹಾಕುವ ಮಟ್ಟಿಗೆ ನಾನು ಕ್ಷೇತ್ರಗಳ ವಿಷಯದಲ್ಲಿ ಯೋಚಿಸುತ್ತೇನೆಯೇ ಅಥವಾ ಈ ಚಾರ್ಜ್ಗಳನ್ನು ಹತ್ತಿರ ತಂದಾಗ ಒಂದು ಶಕ್ತಿ ಇದೆಯೇ ಎಂದು ನಾನು ಯೋಚಿಸುತ್ತೇನೆಯೇ ಅದು ವ್ಯತ್ಯಾಸವನ್ನುಂಟು ಮಾಡುವುದಿಲ್ಲ ನಂತರ ನಾನು ಕ್ಷೇತ್ರದ ಅಂತಹ ಕಲ್ಪನೆಯನ್ನು ಏಕೆ ಪರಿಚಯಿಸುತ್ತಿದ್ದೇನೆ ಇದು ನಿಜವೇ ಈ ಕ್ಷೇತ್ರವನ್ನು ತನ್ನ ಸುತ್ತಲೂ ರಚಿಸುವ ಚಾರ್ಜ್ ವಿತರಣೆ ಇದ್ದರೆ ನಾನು ನಿಜವಾಗಿಯೂ ಪರಿಶೀಲಿಸಬಹುದೇ ನಾವು ನಂತರ ಒಂದು ಕೋರ್ಸ್ನಿಂದ ನೋಡುತ್ತೇವೆ ಇದು ಒಂದು ಸ್ಥಳದಿಂದ ಇನ್ನೊಂದಕ್ಕೆ ಪ್ರಸಾರ ಮಾಡುವ ಸಾಮರ್ಥ್ಯದ ನಿಜವಾದ ಪ್ರಮಾಣವಾಗಿದೆ ಆದ್ದರಿಂದ ಇದು ನಿಜವಾದ ನೈಜ ಅಸ್ತಿತ್ವವಾಗಿದೆ ಆದ್ದರಿಂದ ಇಂದಿನಿಂದ ನಾವು ಚಾರ್ಜ್ ವಿತರಣೆಯಿಂದ ಉತ್ಪತ್ತಿಯಾಗುವ ವಿದ್ಯುತ್ ಕ್ಷೇತ್ರದತ್ತ ಗಮನ ಹರಿಸಲಿದ್ದೇವೆ ಏಕೆಂದರೆ ಅದು ನಿಜವಾಗಿಯೂ ಭೌತಿಕ ಪ್ರಮಾಣವಾಗಿದೆ ನಂತರ ನಾವು ನೋಡುತ್ತೇವೆ ಅದು ನಿಜವಾಗಿಯೂ ಒಂದು ಸ್ಥಳದಿಂದ ಇನ್ನೊಂದಕ್ಕೆ ಮಾಹಿತಿಯನ್ನು ಸಾಗಿಸುತ್ತದೆ ಅಥವಾ ಅದು ನಿರ್ದಿಷ್ಟ ಚಾರ್ಜ್ನ ಮೇಲೆ ಶಕ್ತಿಗಳನ್ನು ಅನ್ವಯಿಸುತ್ತದೆ ಆದ್ದರಿಂದ ನಾವು ಈಗ ಮಾತನಾಡಲು ಹೊರಟಿರುವುದು ವಿದ್ಯುತ್ ಕ್ಷೇತ್ರ ನಾನು ಹೇಳಿದಂತೆ ಈಗ r ದೂರದಲ್ಲಿ ಯಾವುದೇ ಕ್ಷೇತ್ರ E ಅನ್ನು ನೀಡಿದರೆ ಅಲ್ಲಿ ಇಟ್ಟಿರುವ ಚಾರ್ಜ್ q ನಲ್ಲಿನ ಬಲವು q ಪಟ್ಟು ಈ E r ನಷ್ಟು ಹೆಚ್ಚಾಗುತ್ತದೆ FqE ಅಂದರೆ ವ್ಯಾಖ್ಯಾನದಿಂದ ವಿದ್ಯುತ್ ಕ್ಷೇತ್ರವು ಪ್ರತಿ ಯುನಿಟ್ ಚಾರ್ಜ್ಗೆ ಬಲ ಅದರ ದಿಕ್ಕು ಮತ್ತು ಪರಿಮಾಣ ಎರಡೂ ಪ್ರತಿ ಯೂನಿಟ್ ಚಾರ್ಜ್ ನ ಬಲಕ್ಕೆ ಸಮಾನವಾಗಿರುತ್ತದೆ ನಾನು ಅದನ್ನು ಗಣಿತದ ಪ್ರಕಾರ ವ್ಯಾಖ್ಯಾನಿಸುತ್ತಿದ್ದೇನೆ ಆದರೆ ಪರಿಕಲ್ಪನಾತ್ಮಕವಾಗಿ ನಾನು ಹೇಳಿದಂತೆ ಅದು ಮುನ್ನಡೆ ಹೊಂದಿದೆ ನಾವು ನಿಜವಾಗಿ ಸೂಚಿಸುತ್ತಿರುವುದು ಚಾರ್ಜ್ ವಿತರಣೆ q ಅನ್ನು ನೀಡಿದರೆ ಅದು ತನ್ನ ಸುತ್ತಲೂ ಒಂದು ಕ್ಷೇತ್ರವನ್ನು ರಚಿಸುತ್ತಿದೆ ಆದ್ದರಿಂದ ಅದರ ಸುತ್ತಲೂ ಏನಾದರೂ ಅಸ್ತಿತ್ವದಲ್ಲಿದೆ ನಾನು ವಿದ್ಯುತ್ ಕ್ಷೇತ್ರ ಎಂದು ಕರೆಯುತ್ತಿದ್ದೇನೆ ಇದರ ನಿರ್ದೇಶನ ಮತ್ತು ಪ್ರಮಾಣವನ್ನು ಯುನಿಟ್ ಚಾರ್ಜ್ನಲ್ಲಿ ಅನ್ವಯಿಸಿದ ಬಲದಂತೆ ನೀಡಲಾಗುತ್ತದೆ ಆದ್ದರಿಂದ ಗಮನಿಸಿ ಈ ಚಾರ್ಜ್ ವಿತರಣೆಯನ್ನು ನೀಡಿದರೆ ವ್ಯಾಖ್ಯಾನದಿಂದ ಪಾಯಿಂಟ್ r ನಲ್ಲಿನ ವಿದ್ಯುತ್ ಕ್ಷೇತ್ರವು 1 ಭಾಗಿಸು 4 ಪೈ ಎಪ್ಸಿಲಾನ್ 0 ಆಗಿರುತ್ತದೆ ಈ ಪರಿಮಾಣದ ಮೇಲೆ ಏಕೀಕರಣ r ಪ್ರೈಮ್ ಕ್ಯೂಬ್ಡ್ ಬಾರಿ ವೆಕ್ಟರ್ r r Fq4π0dVr r3ρrr r ನಾವು ಏನು ಮಾಡುತ್ತಿದ್ದೇವೆ ಎಂದು ನೋಡೋಣ ನಾವು ಇದನ್ನು ಮೂಲವಾಗಿ ತೆಗೆದುಕೊಳ್ಳುತ್ತಿದ್ದೇವೆ ನಾನು ಒಂದು ಪಾಯಿಂಟ್ r ನಲ್ಲಿ ಕ್ಷೇತ್ರವನ್ನು ಲೆಕ್ಕ ಹಾಕುತ್ತಿದ್ದೇನೆ ಇಲ್ಲಿ ಈ ಚಾರ್ಜ್ ವಿತರಣೆಯಿಂದಾಗಿ ಮತ್ತು ಇಲ್ಲಿರುವ ಈ ಸಣ್ಣ ಪರಿಮಾಣದ ಕಾರಣದಿಂದಾಗಿ ವಿದ್ಯುತ್ ಕ್ಷೇತ್ರವನ್ನು r r ದೂರದಲ್ಲಿ ನೀಡಲಾಗುತ್ತದೆ ಇದನ್ನು 1 ಭಾಗಿಸು 4 ಪೈ ಎಪ್ಸಿಲಾನ್ 0 dV r ಭಾಗಿಸು r r3 ಬಾರಿ r r ನೀಡಲಾಗುತ್ತದೆ ಮತ್ತು ಈ ಸಂಪೂರ್ಣ ಚಾರ್ಜ್ ವಿತರಣೆಯಿಂದಾಗಿ ನಾನು ಎಲ್ಲವನ್ನೂ ಸಂಯೋಜಿಸಿದ್ದೇನೆ ಇದು ಸೂಪರ್ ಪೊಸಿಷನ್ ತತ್ತ್ವದಿಂದ ವಿದ್ಯುತ್ ಕ್ಷೇತ್ರವಾಗುತ್ತದೆ ಉದಾಹರಣೆಗೆ ನಾನು ಪಾಯಿಂಟ್ ಚಾರ್ಜ್ ತೆಗೆದುಕೊಂಡರೆ ನಾವು ಕೆಲವು ಸ್ಥಾನ ವೆಕ್ಟರ್ R ನಲ್ಲಿ ಹೇಳೋಣ ನಂತರ ಬೇರೆ ಯಾವುದಾದರೂ ಸ್ಥಾನ r ದಲ್ಲಿರುವ ವಿದ್ಯುತ್ ಕ್ಷೇತ್ರವು E ಅಂದರೆ 14π0 ಗೆ ಸಮನಾಗಿರುತ್ತದೆ ಇದು ಇಲ್ಲಿಂದ ಇಲ್ಲಿಗೆ ಪರಿಣಾಮಕಾರಿಯಾಗಿದೆ ಇದು ಆಗಿರುತ್ತದೆ ಅದು q ನ ಘನವಾಗಿರುತ್ತದೆ ಮತ್ತು ಅದು ಕಾಣುವ ರೀತಿ ನಾನು ಈ ಎಲ್ಲಾ ರೇಖೆಗಳನ್ನು ವಿಭಿನ್ನ ಬಣ್ಣಗಳಲ್ಲಿ ಸೆಳೆಯುತ್ತೇನೆ ಈ ಪಾಯಿಂಟ್ ಚಾರ್ಜ್ನಿಂದ ಮೂರು ರೇಖೆಗಳು ದೂರ ಹೋಗುತ್ತವೆ ನಾನು ಇದನ್ನು ಹೀಗೆಯೇ ಸೂಚಿಸಲಿದ್ದೇನೆ ಆದ್ದರಿಂದ ಕ್ಷೇತ್ರವು ಎಲ್ಲೆಡೆ ಅಸ್ತಿತ್ವದಲ್ಲಿದೆ ಎಂಬುದನ್ನು ಗಮನಿಸಿ ಏಕೆಂದರೆ ಯುನಿಟ್ ಚಾರ್ಜ್ ನೀಡಲಾಗಿದೆ ಅಥವಾ ಯಾವುದೇ ಚಾರ್ಜ್ ನೀಡಿದರೆ ಪಾಯಿಂಟ್ ಚಾರ್ಜ್ ಸುತ್ತಲೂ ಎಲ್ಲಿಯಾದರೂ ಒಂದು ಬಲವನ್ನು ಅನುಭವಿಸಲಾಗುವುದು ಹಾಗಾಗಿ ವ್ಯಾಖ್ಯಾನದಿಂದ ಕ್ಷೇತ್ರವು ಎಲ್ಲೆಡೆ ಅಸ್ತಿತ್ವದಲ್ಲಿದೆ ಆದರೆ ಆ ಕ್ಷೇತ್ರವು ಚಾರ್ಜ್ ಇದೆಯೋ ಇಲ್ಲವೋ ಎಂಬುದಕ್ಕಿಂತ ಸ್ವತಂತ್ರವಾಗಿ ಅಸ್ತಿತ್ವದಲ್ಲಿದೆ ನಾವು ಯಾವುದೇ ಬಲವನ್ನು ಗಮನಿಸದಿದ್ದರೂ ಸಹ ಈ ಚಾರ್ಜ್ ಸ್ವತಃ ಒಂದು ಕ್ಷೇತ್ರವನ್ನು ರಚಿಸುತ್ತಿದೆ ನಾವು ಲೈನ್ ಚಾರ್ಜ್ ಅನ್ನು ನೋಡೋಣ ಹಿಂದಿನ ಉಪನ್ಯಾಸಗಳು ನಿಮಗೆ ತಿಳಿದಿವೆ ಪ್ರತಿ ಯೂನಿಟ್ ಉದ್ದಕ್ಕೆ ಲ್ಯಾಂಬ್ಡಾವನ್ನು ಸಾಗಿಸುವ ಲೈನ್ ಚಾರ್ಜ್ ಅನ್ನು ನಾವು ಅರಿತಿದ್ದೇವೆ ಮತ್ತು ನಾವು ನೋಡಿದ ಸಂಗತಿಯೆಂದರೆ ಲೈನ್ ಚಾರ್ಜ್ ಅದರ ಸುತ್ತಲೂ ಈ ರೀತಿಯ ಕ್ಷೇತ್ರವನ್ನು ಸೃಷ್ಟಿಸುತ್ತದೆ ಆದ್ದರಿಂದ ಅದರ ಸುತ್ತಲೂ ಎಲ್ಲಿಯಾದರೂ ನಾನು ಚಾರ್ಜರ್ ಅನ್ನು ಹಾಕುತ್ತೇನೆ ಅದು ಬಲವನ್ನು ಅನುಭವಿಸುತ್ತದೆ ನಾನು ಅದನ್ನು ಮೇಲಿನಿಂದ ನೋಡಿದರೆ ಅದನ್ನು ಮೇಲಿನ ತುದಿಯಿಂದ ನೋಡೋಣ ಇದು ಲೈನ್ ಚಾರ್ಜ್ ನೀವು ಮತ್ತಷ್ಟು ದೂರ ಹೋಗುವಾಗ ಸಾಲುಗಳೆಲ್ಲವೂ ಹೊರಗೆ ಹೋಗುತ್ತಿವೆ ಒಂದು ಪರಿಮಾಣ ಕ್ಷೇತ್ರವು ಕೆಲವೊಮ್ಮೆ ಚಿಕ್ಕದಾಗುತ್ತದೆ ಸಣ್ಣ ಬಾಣಗಳನ್ನು ಚಿತ್ರಿಸುವ ಮೂಲಕ ಅದನ್ನು ಸೂಚಿಸುತ್ತೇವೆ ನಾವು ಮತ್ತಷ್ಟು ದೂರ ಹೋಗುವಾಗ ಬಾಣಗಳು ಇನ್ನೂ ಚಿಕ್ಕದಾಗುತ್ತವೆ ಆದ್ದರಿಂದ ಈ ಚಿತ್ರಗಳನ್ನು ಬಿಡಿಸುವ ಮೂಲಕ ನಾನು ನಿಮಗೆ ಅನುಭವ ಪಡೆಯಲು ಹೇಳುವುದು ಏನೆಂದರೆ ನಿರ್ದಿಷ್ಟ ಚಾರ್ಜ್ನ ಸುತ್ತ ಏನಾದರೂ ಅಸ್ತಿತ್ವದಲ್ಲಿದೆ ಮತ್ತು ಅದನ್ನೇ ನಾನು ವಿದ್ಯುತ್ ಕ್ಷೇತ್ರ ಎಂದು ಕರೆಯಲಿದ್ದೇನೆ ನಿರ್ದಿಷ್ಟ ಚಾರ್ಜ್ ವಿತರಣೆಯಿಂದ ಅದನ್ನು ಹೇಗೆ ಪಡೆಯುವುದು ಎಂದು ಕ್ಷೇತ್ರಗಳ ಇತರ ಉದಾಹರಣೆಯಿಂದ ನೀವು ನೋಡಿದ್ದೀರಿ ನಾನು ಅದರ ಬಗ್ಗೆ ಸ್ವಲ್ಪ ಮಾತನಾಡುತ್ತೇನೆ ಇದರಿಂದ ನೀವು ಕ್ಷೇತ್ರದ ಬಗ್ಗೆ ಇದಕ್ಕಾಗಿ ಒಂದು ಕಲ್ಪನೆಯನ್ನು ಪಡೆಯುತ್ತೀರಿ ಕ್ಷೇತ್ರಗಳ ಇತರ ಉದಾಹರಣೆಗಳು ಇವೆ ನಿಮಗೆ ಪರಿಚಿತವಾಗಿರುವ ಒಂದು ಸ್ಪಷ್ಟ ಉದಾಹರಣೆಯೆಂದರೆ ಗುರುತ್ವಾಕರ್ಷಣ ಕ್ಷೇತ್ರ ಇದರಲ್ಲಿ ನಾನು ಹೇಳಬಲ್ಲೆ ದ್ರವ್ಯರಾಶಿ ಇದ್ದರೆ ವಸ್ತು ಅದರ ಸುತ್ತ ಒಂದು ಗುರುತ್ವಾಕರ್ಷಣ ಕ್ಷೇತ್ರವನ್ನು ಸೃಷ್ಟಿಸುತ್ತದೆ ಆದ್ದರಿಂದ ಏನಾದರೂ ಅಸ್ತಿತ್ವದಲ್ಲಿದೆ ಆ ಗುರುತ್ವಾಕರ್ಷಣ ಕ್ಷೇತ್ರವು ಅಸ್ತಿತ್ವದಲ್ಲಿದೆ ಏಕೆಂದರೆ ಎಲ್ಲೋ ದ್ರವ್ಯರಾಶಿ ಇದ್ದರೆ ಮತ್ತು ಬೇರೆ ಯಾವುದೇ ದ್ರವ್ಯರಾಶಿಯನ್ನು ನೀಡಿ ಇಲ್ಲಿ ಇರಿಸಿ ಇದು ಅನುಭವಿಸುವ ಶಕ್ತಿ F ವೆಕ್ಟರ್ ಆಗಿದ್ದು ಈ ಗುರುತ್ವಾಕರ್ಷಣೆಯ ಕ್ಷೇತ್ರವನ್ನು m ಪಟ್ಟು ಹೆಚ್ಚಿಸಲಾಗುತ್ತದೆ ಇದನ್ನೇ ನಾವು g ಗುರುತ್ವ ವೇಗವರ್ಧನೆ ಎಂದು ಕರೆಯುತ್ತೇವೆ ಕ್ಷೇತ್ರದ ಮತ್ತೊಂದು ಉದಾಹರಣೆ ಈ ರೀತಿ ಆಗಲಿದೆ ದ್ರವ ಹರಿಯುತ್ತಿದೆ ಎಂದು ಭಾವಿಸೋಣ ಮತ್ತು ಈ ದ್ರವದ ವೇಗವು ಹೇಗೆ ಬದಲಾಗುತ್ತಿದೆ ಎಂಬುದನ್ನು ನೋಡಲು ನಾನು ಪ್ರಯತ್ನಿಸುತ್ತೇನೆ ಇದು ಇಲ್ಲಿ ಟ್ಯಾಪ್ ನಿಂದ ಹೊರಬರುತ್ತಿರಬಹುದು ಮತ್ತು ದ್ರವವು ಈ ರೀತಿ ಹರಿಯಬಹುದು ಆದ್ದರಿಂದ ನೀವು ನೋಡುತ್ತೀರಿ ಪ್ರತಿಯೊಂದು ಹಂತದಲ್ಲೂ ಈ ಪೈಪ್ ನಿಂದ ಹರಿಯುವ ನೀರಿನೊಂದಿಗೆ ವಿಭಿನ್ನ ವೇಗವಿದೆ ಇಲ್ಲಿ ಸ್ಪಷ್ಟವಾಗಿ ಪ್ರತಿ ಹನಿಯೂ ಈ ರೀತಿಯ ಪಥವನ್ನು ಅನುಸರಿಸುತ್ತದೆ ಆದರೆ ಪ್ರತಿ ಹಂತದಲ್ಲಿ ಒಂದು ವೇಗವಿದೆ ನಾನು ಹೇಳಬಲ್ಲೆ ವೇಗ ಕ್ಷೇತ್ರವಿದೆ ನಾನು ಕೇಳಬಹುದು ಪ್ರತಿ ಯುನಿಟ್ ಪ್ರದೇಶಕ್ಕೆ ದ್ರವ್ಯರಾಶಿ ಶೇಕಡಾ ಎಷ್ಟು ಪ್ರತಿ ಯುನಿಟ್ ಸಮಯಕ್ಕೆ ಇಲ್ಲಿ ಯಾವುದೇ ಅಡ್ಡ ವಿಭಾಗದ ಮೂಲಕ ಅಥವಾ ಅಲ್ಲಿ ಅಡ್ಡ ವಿಭಾಗದ ಮೂಲಕ ಹರಿಯುವ ದ್ರವ ಎಷ್ಟು ಅದನ್ನೇ ಕರೆಂಟ್ ಎಂದು ಕರೆಯಲಾಗುತ್ತದೆ ಇದು ನನಗೆ ಹರಿವಿನ ದಿಕ್ಕನ್ನು ಮತ್ತು ಹರಿಯುವ ಆ ದ್ರವದ ಪ್ರಮಾಣವನ್ನು ನೀಡುತ್ತದೆ ಆದ್ದರಿಂದ ಈ ಕರೆಂಟ್ J ಸಹ ಒಂದು ಕ್ಷೇತ್ರವಾಗಿದೆ ಅದು ಎಲ್ಲೆಡೆ ಅಸ್ತಿತ್ವದಲ್ಲಿದೆ ಇದು ವೆಕ್ಟರ್ ಪ್ರಮಾಣವಾಗಿದೆ ಆದ್ದರಿಂದ ಇವು ಕ್ಷೇತ್ರದ ಕೆಲವು ಉದಾಹರಣೆಗಳಾಗಿವೆ ಎರಡು ವಿಭಿನ್ನ ಚಾರ್ಜ್ಗಳ ಸುತ್ತಲಿನ ವಿದ್ಯುತ್ ಕ್ಷೇತ್ರವು ಹೇಗೆ ಕಾಣುತ್ತದೆ ಎಂಬುದಕ್ಕೆ ನಾನು ಎರಡು ಉದಾಹರಣೆಗಳನ್ನು ನೀಡಿದ್ದೇನೆ